ಈ ಅಂತಿಮ ಅಧಿವೇಶನದಲ್ಲಿ 7 ನೇ ವಾರದಲ್ಲಿ ತೆಗೆದುಕೊಂಡ ಕೊನೆಯ ಉಪನ್ಯಾಸಗಳ ಆಧಾರದ ಮೇಲೆ ನಾವು ಸಮಸ್ಯೆಗಳನ್ನು ಪರಿಹರಿಸಲಿದ್ದೇವೆ ನಾನು ಇದನ್ನು ಹೋಮ್ ಅಸೈನ್ಮೆಂಟ್ ಎಂದು ಕರೆಯಲು ಹೋಗುತ್ತಿಲ್ಲ ಏಕೆಂದರೆ ಇದನ್ನು ಸಲ್ಲಿಸಲು ನಿಯೋಜಿಸಲಾಗಿಲ್ಲ ಆದ್ದರಿಂದ ಇದನ್ನು ನಾನು ಈ ಸಮಸ್ಯೆ ಸೆಟ್ ಎಂದು ಕರೆಯಲಿದ್ದೇನೆ ಮತ್ತು ಈ ಸೆಟ್ನಲ್ಲಿರುವ ಸಮಸ್ಯೆಗಳನ್ನು ನಿಮಗೆ ತಿಳಿಸಲು ಆಯ್ಕೆ ಮಾಡಲಾಗಿದೆ ನಾವು ಅಭಿವೃದ್ಧಿಪಡಿಸಿದ ಯಾವುದನ್ನಾದರೂ ನಿಜ ಜೀವನದ ಸಂದರ್ಭಗಳಲ್ಲಿ ಹೇಗೆ ಅನ್ವಯಿಸಬಹುದು ಆದ್ದರಿಂದ ಪ್ರಾರಂಭಿಸಲು ಈ ಸಮಸ್ಯೆಯಲ್ಲಿ ನಾವು ಪ್ರಯಾಣಿಸುವ ಅಲೆಗಳಿಗೆ ಕೆಲವು ರೂಪಗಳನ್ನು ನೀಡಿದ್ದೇವೆ ಎಂಬುದನ್ನು ನೆನಪಿಸಿಕೊಳ್ಳಿ ಆದ್ದರಿಂದ ಈ ಸಮಸ್ಯೆಯಲ್ಲಿ ನಾವು ನೀಡಲಾದ ನಾಲ್ಕು ರೂಪಗಳನ್ನು ಕೇಳಲಿದ್ದೇವೆ e ಘಾತೀಯ A ಸ್ಥಿರವಾಗಿದೆ ಕೆಲವು ಸ್ಥಿರವಾದ k x ಮೈನಸ್ v t ಸ್ಕ್ವೇರ್ ಒಂದು ರೂಪವಾಗಿದೆ Aexpkx vt2 ಇನ್ನೊಂದು ರೂಪವು A ಘಾತೀಯ i k z ಪ್ಲಸ್ v t A expikzvt ಮೂರನೇ ರೂಪವು A sin pi x ಓವರ್ L e ರೈಸ್ ಟು i ಕೆಲವು ಒಮೆಗಾ t Asin πxL eiωt ಮತ್ತು ನಾಲ್ಕನೇ ರೂಪವು cosine pi x ಓವರ್ L ಪ್ಲಸ್ i sin pi x ಓವರ್ L e ರೈಸ್ ಟು I ಒಮೆಗಾ t ಆಗಿದೆ A cos πxL isin πxL eiωt ನೀಡಲಾದ ಈ ನಾಲ್ಕು ರೂಪಗಳಲ್ಲಿ ಯಾವುದು ಪ್ರಯಾಣದ ಅಲೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಯಾವುದು ಅಲ್ಲ ಆದ್ದರಿಂದ ನಾವು ಇನ್ನೂ ಉಪನ್ಯಾಸದಲ್ಲಿ ನೋಡಿದಂತೆ x ಮೈನಸ್ v t ರೂಪದ ಯಾವುದೇ ಕಾರ್ಯ ಅಥವಾ x ಪ್ಲಸ್ v t ರೂಪದ ಕಾರ್ಯವು ಪ್ರಯಾಣಿಸುವ ಅಲೆಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ x ಮೈನಸ್ v t ಯ ಕಾರ್ಯವಾದ ಮೊದಲ ರೂಪವು ಬಲಕ್ಕೆ ಚಲಿಸುವ ನಾಡಿ ಅಥವಾ ತರಂಗವನ್ನು ಪ್ರತಿನಿಧಿಸುತ್ತದೆ ವಾಸ್ತವವಾಗಿ ಅದನ್ನು ಉತ್ತಮಗೊಳಿಸಲು ನಾನು ಇಲ್ಲಿ ಮೈನಸ್ ಚಿಹ್ನೆಯನ್ನು ಹಾಕಬೇಕು Aexp kx vt2 ಆದ್ದರಿಂದ ನೀವು ಮಧ್ಯದಿಂದ ಹೋದಂತೆ ಅಲೆಯು ಸಾಯುತ್ತದೆ ಅಂತೆಯೇ ಎರಡನೆಯದು z ಅನ್ನು ಹೊಂದಿದೆ ಇದು ಡಿಸ್ಟೆನ್ಸ್ ಪ್ಲಸ್ vt ಆಗಿದೆ ಆದ್ದರಿಂದ ಇದು ಸಹ ಪ್ರಯಾಣದ ತರಂಗವಾಗಿದೆ ಇದು ಎಡಕ್ಕೆ ಅಥವಾ ನೆಗೆಟಿವ್ z ದಿಕ್ಕಿಗೆ ಪ್ರಯಾಣಿಸುತ್ತದೆ ಮೂರನೆಯದನ್ನು x ಪ್ಲಸ್ v t ಮಾತ್ರ ಅಥವಾ x ಮೈನಸ್ v t ರೂಪದಲ್ಲಿ ಸಂಯೋಜಿಸಲಾಗುವುದಿಲ್ಲ ವಾಸ್ತವವಾಗಿ ನೀವು ಅದನ್ನು ವಿಸ್ತರಿಸಿದರೆ ಅದು A ಬೈ 2 ಆಗಿರುತ್ತದೆ e ರೈಸ್ ಟು i pi x ಬೈ L ಪ್ಲಸ್ ಒಮೆಗಾ t ಮೈನಸ್ ಆದ್ದರಿಂದ 2 i A ಓವರ್ 2 i e ರೈಸ್ ಟು i ಮೈನಸ್ pi x ಓವರ್ L ಪ್ಲಸ್ ಒಮೆಗಾ t ಆಗಿದೆ A2i ei πxLωt A2i ei πxLωt ಆದ್ದರಿಂದ ಇದು ಎರಡು ಕಾರ್ಯಗಳು ಅಥವಾ ಎರಡು ಮಾರ್ಗಗಳ ಸಂಯೋಜನೆಯಾಗಿದೆ ಒಂದು ಬಲಕ್ಕೆ ಪ್ರಯಾಣಿಸುವ ಮತ್ತು ಎಡಕ್ಕೆ ಪ್ರಯಾಣಿಸುವ ಒಂದು ಆದ್ದರಿಂದ ಇದು ಪ್ರಯಾಣದ ಅಲೆಯಲ್ಲ ಆದ್ದರಿಂದ ನಾನು ಇದನ್ನು ಕತ್ತರಿಸುತ್ತೇನೆ ಇದು ಪ್ರಯಾಣದ ತರಂಗವಲ್ಲ ಮತ್ತು ಅಂತಿಮವಾದದ್ದು e ರೈಸ್ ಟು i pi x ಓವರ್ L ಟೈಮ್ಸ್ e ರೈಸ್ ಟು i omega t ಇದು e ರೈಸ್ ಟು i pi x ಓವರ್ L ಪ್ಲಸ್ ಒಮೆಗಾ t eiπxLeiωt ei πxLωt ಮತ್ತು ಇದು ಮತ್ತೊಮ್ಮೆ f a ಫಂಕ್ಷನ್ x ಪ್ಲಸ್ v t ರೂಪದಲ್ಲಿದೆ ಮತ್ತು ಆದ್ದರಿಂದ ಇದು ಪ್ರಯಾಣದ ತರಂಗವನ್ನು ಪ್ರತಿನಿಧಿಸುತ್ತದೆ ಪ್ರಶ್ನೆ ಸಂಖ್ಯೆ 2 ಟೆನ್ಷನ್ 10 ನ್ಯೂಟನ್ಗಳೊಂದಿಗಿನ ದೀರ್ಘವಾದ ಒತ್ತಡದ ಸ್ಟ್ರಿಂಗ್ ಅನ್ನು ಹೇಳುತ್ತದೆ ಆದ್ದರಿಂದ ನಾವು ಉದ್ದವಾದ ಸ್ಟ್ರಿಂಗ್ ಅನ್ನು ಪರಿಗಣಿಸಬೇಕಾಗಿದೆ ಇದು T 10 ನ್ಯೂಟನ್ಗಳ ಒತ್ತಡವನ್ನು ಒಂದು ತುದಿಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ ಆದ್ದರಿಂದ ನಾವು ಅದರ ಒಂದು ತುದಿಯನ್ನು ಹಿಡಿದಿದ್ದೇವೆ ಮತ್ತು ಈ ತುದಿಯನ್ನು ಸ್ಥಳಾಂತರದಲ್ಲಿ ಸ್ಥಳಾಂತರಿಸಲಾಗುತ್ತಿದೆ ಆದ್ದರಿಂದ ಇದನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಸರಿಸಲಾಗುತ್ತದೆ ಫಂಕ್ಷನ್ ಆಫ್ ಟೈಮ್ y t ಈಕ್ವಲ್ಸ್ ಪಾಯಿಂಟ್ o 1 sin ಆಫ್ 50 t ಆಗಿದೆ ಆದ್ದರಿಂದ ಇದು ಕ್ಷಣದ ಆವರ್ತನವು ಪ್ರತಿ ಸೆಕೆಂಡಿಗೆ 50 ಆಗಿದೆ 01 sin50t ನಾವು ತಿಳಿಯಬಯಸುವುದೇನೆಂದರೆ ನಿಸ್ಸಂಶಯವಾಗಿ ನಾನು ಅದನ್ನು ಸರಿಸಿದಾಗ ಅಲೆಯು ಕೆಳಗೆ ಚಲಿಸುತ್ತದೆ ಈ ತರಂಗವನ್ನು ಹೇಗೆ ಪ್ರತಿನಿಧಿಸಲಾಗುತ್ತದೆ ಈಗ ಸ್ಮರಿಸಿಕೊಳ್ಳಿ ಅಲೆಯು ಬಲಕ್ಕೆ ಪ್ರಯಾಣಿಸುತ್ತಿರುವುದರಿಂದ ಇದು x ಮತ್ತು t ನ ಕಾರ್ಯವಾಗಲಿದೆ ಮತ್ತು ನಾವು ಇದನ್ನು F ಅಟ್ x ಈಕ್ವಲ್ಸ್ 0 ಅಟ್ x ಎಂದು ಬರೆದಿದ್ದೇವೆ ಸ್ಥಳಾಂತರವು ಏನಾಗಲಿದೆ ಒಂದು ಸಮಯದಲ್ಲಿ x ಓವರ್ v ಹಿಂದಿನ ಸಮಯ t ಸಮಯದಲ್ಲಿ fxtfx0 t xv ಆದ್ದರಿಂದ ನಾನು t ಸಮಯದಲ್ಲಿ x ಬಿಂದುವಿನಲ್ಲಿ ಸ್ಥಳಾಂತರವನ್ನು ನೋಡುತ್ತಿದ್ದೇನೆ ಇದು x ಈಕ್ವಲ್ಸ್ 0 ಅಟ್ ಟೈಮ್ t ಮೈನಸ್ x ಓವರ್ v ಆಗಿದೆ ಈಗ ಏನು ಮಾಡಬೇಕೆಂದು ನಮಗೆ ತಿಳಿದಿದೆ x ಈಕ್ವಲ್ಸ್ 0 ಆಗಿದೆ ನನಗೆ ಸ್ಥಳಾಂತರ ತಿಳಿದಿದೆ 01 sin ಆಗಿರುತ್ತದೆ t ಬದಲಿಗೆ ನಾನು t ಮೈನಸ್ x ಓವರ್ v ಬದಲಿಸಲಿದ್ದೇನೆ 0 01sin 50t xv ಮತ್ತು v ಟ್ರಾವೆಲಿಂಗ್ ಸ್ಟ್ರಿಂಗ್ನಲ್ಲಿ ತರಂಗದ ವೇಗವು ಸ್ಕ್ವೇರ್ ರೂಟ್ T ಡಿವೈಡೆಡ್ ಬೈ ಮಾಸ್ ಪರ್ ಯುನಿಟ್ ಉದ್ದ ಆಗಿದೆ ಮತ್ತು ನಮಗೆ t ಈಗ 10 ನ್ಯೂಟನ್ಗಳು ಎಂದು ನೀಡಲಾಗಿದೆ ನಾನು ಪ್ರತಿ ಯೂನಿಟ್ ಉದ್ದದ ದ್ರವ್ಯರಾಶಿಯನ್ನು ಪ್ರತಿ ಮೀಟರ್ಗೆ 0 05 ಕಿಲೋಗ್ರಾಂ ಎಂದು ನಮೂದಿಸುವುದನ್ನು ನಾನು ಮರೆತಿದ್ದೇನೆ 05 20014 ms ಆದ್ದರಿಂದ ಇದು 0 05 ಆಗಿರುತ್ತದೆ ಇದು ಸ್ಕ್ವೇರ್ ರೂಟ್ ಆಫ್ 1000 ಅಥವಾ 5200 ಅಥವಾ ಪ್ರತಿ ಸೆಕೆಂಡಿಗೆ ಸರಿಸುಮಾರು 14 ಮೀಟರ್ ಮತ್ತು ಆದ್ದರಿಂದ ಪ್ರಯಾಣದ ತರಂಗಕ್ಕಾಗಿ f x t ಗಾಗಿ ಅಂತಿಮ ಉತ್ತರವು 0 01 ಆಗಿರುತ್ತದೆ ಅದು ಯಾವುದೇ ಘಟಕಗಳಾಗಿದ್ದರೂ sin ಆಫ್ 50 t ಮೈನಸ್ x ಓವರ್ 14 ಅಥವಾ 0 01 sin ಓವರ್ 50 t ಮೈನಸ್ 3 57 x fxt0 01sin50t x14 0 01sin 50t 3 57x ಅದು ಉತ್ತರವಾಗಿದೆ ಪ್ರಶ್ನೆ ಸಂಖ್ಯೆ 3 ಬದಲಾಗುತ್ತಿರುವ ವಿದ್ಯುತ್ ಕ್ಷೇತ್ರವು ಆಯಸ್ಕಾಂತೀಯ ಕ್ಷೇತ್ರಕ್ಕೆ ಕಾರಣವಾಗದಿದ್ದರೆ f ಯಿಂದ ಕಾಂತೀಯ ಅಲೆಗಳು ಅಸ್ತಿತ್ವದಲ್ಲಿವೆ ಆದ್ದರಿಂದ ನಾವು ಕೇಳುತ್ತಿರುವುದು ಕರ್ಲ್ ಆಫ್ B ಈಕ್ವಲ್ಸ್ mu J ಕಾಂಡೂಕ್ಷನ್ಗೆ ಸಮಾನವಾಗಿದೆ ಎಂದು ಬಯೋ ಸಾವರ್ಟ್ ನಿಯಮದಿಂದ ನಿಮಗೆ ತಿಳಿದಿದೆ ಇದು ಮ್ಯಾಕ್ಸ್ವೆಲ್ ದೃಶ್ಯಕ್ಕೆ ಬರುವ ಮೊದಲು ಮತ್ತು ಮ್ಯಾಕ್ಸ್ವೆಲ್ ಹೇಳಿದ್ದು ಇಲ್ಲ ಇಲ್ಲ ಇಲ್ಲ ಇದು ಸಾಮಾನ್ಯವಾಗಿ ನಿಜವಾಗುವುದಿಲ್ಲ ಸಾಮಾನ್ಯವಾಗಿ ನಾನು ಇದಕ್ಕೆ ಇನ್ನೂ ಒಂದು ಪದವನ್ನು ಸೇರಿಸಬೇಕಾಗಿದೆ ಆದ್ದರಿಂದ ನಿರಂತರತೆಯ ಸಮೀಕರಣವು ತೃಪ್ತಿಗೊಂಡಿದೆ × BμJconduction00E∂t ಏಕೆಂದರೆ ನಾನು B ಯ ಕರ್ಲ್ನ ಡೈವರ್ಜೆನ್ಸ್ ಅನ್ನು ತೆಗೆದುಕೊಂಡರೆ ಅದು ಒಂದೇ 0 ಆಗಿರುತ್ತದೆ ಬಲಭಾಗವು ನನಗೆ 0 ಅನ್ನು ನೀಡುತ್ತದೆ ಮತ್ತು ಇದು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಎಂದು ಕರೆಯಲ್ಪಡುವ ಪದವಾಗಿದೆ ಮತ್ತು ವ್ಯಾಖ್ಯಾನವು ಬದಲಾಗುತ್ತಿರುವ ವಿದ್ಯುತ್ ಕ್ಷೇತ್ರವು ಕಾಂತೀಯ ಕ್ಷೇತ್ರಕ್ಕೆ ಕಾರಣವಾಗುತ್ತದೆ ನಾವು ಕೇಳುತ್ತಿರುವ ಪ್ರಶ್ನೆಯೆಂದರೆ ಬದಲಾಗುತ್ತಿರುವ ಕಾಂತೀಯ ಕ್ಷೇತ್ರವು ಕಾಂತಕ್ಷೇತ್ರವನ್ನು ಉಂಟುಮಾಡದಿದ್ದರೆ ಅಂದರೆ ವಿದ್ಯುತ್ ಕ್ಷೇತ್ರವನ್ನು ಬದಲಾಯಿಸುವುದು ಅಥವಾ ಬದಲಾಯಿಸುವುದು ಕಾಂತೀಯ ಕ್ಷೇತ್ರಕ್ಕೆ ಕಾರಣವಾಗದಿದ್ದರೆ ಅಂದರೆ ವಿದ್ಯುತ್ಕಾಂತೀಯ ಅಲೆಗಳು ಇರಬೇಕಾದರೆ ಈ ಪದವು ಅಸ್ತಿತ್ವದಲ್ಲಿಲ್ಲ ಉತ್ತರ ಇಲ್ಲ ಏಕೆಂದರೆ ನೀವು ನೆನಪಿಸಿಕೊಂಡರೆ ವಿದ್ಯುತ್ಕಾಂತೀಯ ಅಲೆಗಳು ಹೇಗೆ ಉದ್ಭವಿಸುತ್ತವೆ ನಾವು ಫ್ಯಾರಡೇಸ್ ಕಾನೂನನ್ನು ಸಂಯೋಜಿಸುತ್ತೇವೆ ಕರ್ಲ್ ಆಫ್ E ಇದು ಮೈನಸ್ ಪಾರ್ಷಿಯಲ್ ಆಫ್ B ವಿತ್ ರೆಸ್ಪೆಕ್ಟ್ ಟು t ಮತ್ತು ಮುಕ್ತ ಜಾಗದಲ್ಲಿ ನಾವು ಕರ್ಲ್ ಆಫ್ B ಈಸ್ ಈಕ್ವಲ್ಸ್ ಟು Mu 0 Epsilon 0 ಪಾರ್ಷಿಯಲ್ ಆಫ್ E ವಿತ್ ರೆಸ್ಪೆಕ್ಟ್ ಟು t ಎಂದು ಹೇಳುತ್ತೇವೆ ಯಾವಾಗ ನಾವು ಕರ್ಲ್ ಆಫ್ E ಅನ್ನು ತೆಗೆದುಕೊಳ್ಳುವ ಮೂಲಕ ಈ ಎರಡನ್ನು ಸಂಯೋಜಿಸುತ್ತೇವೆ ಇದು ಮೈನಸ್ d ಬೈ d t ಆಫ್ ಕರ್ಲ್ ಆಫ್ B ಆಗಿದೆ ಇದು ನನಗೆ del ಸ್ಕ್ವೇರ್ E ನೀಡುತ್ತದೆ E ಯ ಡೈವರ್ಜೆನ್ಸಿಯ ಗ್ರೇಡಿಯಂಟ್ E ಮೈನಸ್ z ಸ್ಕ್ವೇರ್ E ಬೈ dt ಫ್ ಕರ್ಲ್ ಆಫ್ B ಗೆ ಸಮನಾಗಿರುತ್ತದೆ ಇದು ಎರಡನೇ ವ್ಯುತ್ಪನ್ನ ಮೈನಸ್ mu 0 Epsilon 0 d 2 E ಬೈ dt ಸ್ಕ್ವೇರ್ ಆಗಿದೆ E 2E ∂t 00E∂t 002E2t ಈ ಪದವು ಇಲ್ಲದಿದ್ದರೆ ಎರಡನೆಯ ಸಮೀಕರಣವು ಇಲ್ಲದಿದ್ದರೆ ಅಂದರೆ ವಿದ್ಯುತ್ ಕ್ಷೇತ್ರ ಬದಲಾಗುತ್ತಿರುವ ವಿದ್ಯುತ್ ಕ್ಷೇತ್ರವು ಕಾಂತೀಯ ಕ್ಷೇತ್ರಕ್ಕೆ ಕಾರಣವಾಗದಿದ್ದರೆ ಈ ಪದವು ಇರುವುದಿಲ್ಲ ಮತ್ತು ಆದ್ದರಿಂದ ನಾನು ತರಂಗ ಸಮೀಕರಣವನ್ನು ಪಡೆಯುವುದಿಲ್ಲ ನಾನು ಪ್ರಚಾರ ತರಂಗ ಪರಿಹಾರವನ್ನು ಪಡೆಯುವುದಿಲ್ಲ ಉಪನ್ಯಾಸದಿಂದ ನೆನಪಿಸಿಕೊಳ್ಳಿ ಅಲ್ಲಿ ನಾನು E ಮತ್ತು B ಬಾಹ್ಯಾಕಾಶ ಪ್ರಚಾರದಲ್ಲಿ ಹೇಗೆ ಗುಣಾತ್ಮಕವಾಗಿ ವಿವರಿಸಿದ್ದೇನೆ ಇದು ನಿಖರವಾಗಿ ಈ ಪದವು B ಅನ್ನು ಹುಟ್ಟುಹಾಕಿತು ಮತ್ತು B ಅನ್ನು ಬದಲಾಯಿಸಿತು ನಂತರ E ಯನ್ನು ಹುಟ್ಟುಹಾಕಿತು ಮತ್ತು ಅವುಗಳು ಪರಸ್ಪರ ಉಳಿಸಿಕೊಳ್ಳುತ್ತವೆ ಆದ್ದರಿಂದ ಈ ಪದವು ಇಲ್ಲದಿದ್ದರೆ ಯಾವುದೇ ವಿದ್ಯುತ್ಕಾಂತೀಯ ಅಲೆಗಳು ಇರುವುದಿಲ್ಲ ಆದ್ದರಿಂದ ಸ್ಥಳಾಂತರವಿಲ್ಲದೆ ಯಾವುದೇ ವಿದ್ಯುತ್ಕಾಂತೀಯ ಅಲೆಗಳು ಪ್ರಶ್ನೆ ಸಂಖ್ಯೆ 4 ಭೂಮಿಯ ಮೇಲೆ ಬೀಳುವ ಸೌರಶಕ್ತಿಯು ಭೂಮಿಯ ಮೇಲೆ ಬೀಳುವ ಸೌರಶಕ್ತಿಯನ್ನು ತೆಗೆದುಕೊಂಡರೆ ಅದು ಸೌರ ಸ್ಥಿರಾಂಕ ಎಂದು ಕರೆಯಲ್ಪಡುವ ಮೌಲ್ಯವನ್ನು ಹೊಂದಿದೆ ಇದನ್ನು ಸಾಮಾನ್ಯವಾಗಿ ಬೀಳುವ ಶಕ್ತಿಯಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ಅಂದರೆ ಆ ಸಮಯದಲ್ಲಿ ಭೂಮಿಯ ಮೇಲ್ಮೈಗೆ ಲಂಬವಾಗಿರುವ ಕೋನದಲ್ಲಿ ಪ್ರತಿ ಯೂನಿಟ್ ಸಮಯಕ್ಕೆ ಪ್ರತಿ ಯೂನಿಟ್ ಪ್ರದೇಶಕ್ಕೆ ಇದು ಪ್ರತಿ ಮೀಟರ್ ಸ್ಕ್ವೇರ್ಗೆ ಸರಿಸುಮಾರು 1350 ವ್ಯಾಟ್ಗಳು ಆದ್ದರಿಂದ ಈ ಪ್ರಶ್ನೆಯು ಕೇಳುವುದೇನೆಂದರೆ ಪ್ರತಿ ಯೂನಿಟ್ ಸಮಯಕ್ಕೆ ಬೀಳುವ ಸೌರ ಶಕ್ತಿಯು ಪ್ರತಿ ಯೂನಿಟ್ ಪ್ರದೇಶಕ್ಕೆ ಸಾಮಾನ್ಯ ಘಟನೆಯಲ್ಲಿ ಪ್ರತಿ ಮೀಟರ್ ಸ್ಕ್ವೇರ್ಗೆ ಸುಮಾರು 1350 ವ್ಯಾಟ್ಗಳು Solar energy energy time area1350 Wm2 ಸೌರ ವಿಕಿರಣದ ವಿದ್ಯುತ್ ಕ್ಷೇತ್ರದ ಅನುಗುಣವಾದ ಮೌಲ್ಯ ಏನು ನಾನು 60 ವ್ಯಾಟ್ ಬಲ್ಬ್ಗಾಗಿ ಉಪನ್ಯಾಸಗಳಲ್ಲಿ ಇದೇ ರೀತಿಯ ಸಮಸ್ಯೆಯನ್ನು ಪರಿಹರಿಸಿದ್ದೇನೆ ಈಗ ನಾವು ಸೌರ ವಿಕಿರಣವನ್ನು ಕೇಳುತ್ತಿದ್ದೇವೆ ಆದ್ದರಿಂದ ಪ್ರತಿ ಯೂನಿಟ್ ಪ್ರದೇಶಕ್ಕೆ ಶಕ್ತಿ ಪ್ರತಿ ಯೂನಿಟ್ ಸಮಯ ಅಥವಾ ಪ್ರತಿ ಯೂನಿಟ್ ಪ್ರದೇಶಕ್ಕೆ ಶಕ್ತಿಯು ಪಾಯಿಂಟಿಂಗ್ ವೆಕ್ಟರ್ ಎಂದು ನನಗೆ ತಿಳಿದಿದೆ ಮತ್ತು ಅದರ ಪ್ರಮಾಣವು 1 ಅರ್ಧ ಎಪ್ಸಿಲಾನ್ 0 E 0 ಗೆ ಸಮಾನವಾಗಿರುತ್ತದೆ ಅದು ವಿದ್ಯುತ್ ಕ್ಷೇತ್ರದ ಅಂಪ್ಲಿಟ್ಯೂಡ್ ಸ್ಕ್ವೇರ್ ಟೈಮ್ಸ್ c ಮತ್ತು ಇದನ್ನು ಪ್ರತಿ ಮೀಟರ್ ಸ್ಕ್ವೇರ್ಗೆ 1350 ವ್ಯಾಟ್ಗಳು ಎಂದು ನೀಡಲಾಗಿದೆ ಮತ್ತು ಆದ್ದರಿಂದ E 0 ಈಕ್ವಲ್ಸ್ 2 ಟೈಮ್ಸ್ 1350 ಡಿವೈಡೆಡ್ ಬೈ c ಎಪ್ಸಿಲಾನ್ 0 ಸ್ಕ್ವೇರ್ ರೂಟ್ ವೋಲ್ಟ್ಗಳು ಪ್ರತಿ ಮೀಟರ್ಗೆ ನಾನು ಇಲ್ಲಿ 4 pi ಮತ್ತು 4 pi ಯಿಂದ ಗುಣಿಸಿದರೆ ನಾನು ಲೆಕ್ಕಾಚಾರವನ್ನು ಸುಲಭಗೊಳಿಸಬಹುದು ಏಕೆಂದರೆ 1 ಓವರ್ 4 pi ಎಪ್ಸಿಲಾನ್ 0 ಈಗ 9 ಟೈಮ್ಸ್ 10 ರೈಸ್ ಟು 9 ಎಂದು ನನಗೆ ತಿಳಿದಿದೆ ಆದ್ದರಿಂದ ನಾನು ಇದನ್ನು 2 ಟೈಮ್ಸ್ 1350 ಟೈಮ್ಸ್ 4 pi ಟೈಮ್ಸ್ 9 ಟೈಮ್ಸ್ 10 ರೈಸ್ ಟು 9 ಡಿವೈಡೆಡ್ ಬೈ c ಎಂದು ಬರೆಯಬಹುದು ಇದು 3 ಟೈಮ್ಸ್ 10 ರೈಸ್ ಟು 8 ಮತ್ತು ಇದು ಸರಿಸುಮಾರು 10 ರೈಸ್ ಟು 3 ವೋಲ್ಟ್ ಪ್ರತಿ ಮೀಟರ್ ಮತ್ತು ಅದು ಉತ್ತರವಾಗಿದೆ 0×4π Vm 2×1350×4π×9×1093×108 ≅103 Vm ಮುಂದಿನ ಪ್ರಶ್ನೆ ಸಂಖ್ಯೆ 5 ನಾವು ಮತ್ತೆ ಸೌರ ವಿಕಿರಣಕ್ಕೆ ಹಿಂತಿರುಗುತ್ತಿದ್ದೇವೆ ಇದು ಪ್ರತಿ ಮೀಟರ್ ಸ್ಕ್ವೇರ್ಗೆ 1350 ವ್ಯಾಟ್ಗಳ ತೀವ್ರತೆಯನ್ನು ಹೊಂದಿದೆ ಮತ್ತು ನಾವು ಕೇಳುತ್ತಿರುವ ಪ್ರಶ್ನೆಯೆಂದರೆ ಈ ವಿಕಿರಣವು ಸಾಮಾನ್ಯವಾಗಿ ಕನ್ನಡಿಯ ಮೇಲೆ ಬೀಳುತ್ತದೆ ಮತ್ತು ಪ್ರತಿಫಲಿಸುತ್ತದೆ ಮತ್ತು ಕನ್ನಡಿಯ ಗಾತ್ರವನ್ನು ಊಹಿಸಿಕೊಳ್ಳಿ ಅದು ದೊಡ್ಡ ಕನ್ನಡಿ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ 0 3 ಮೀಟರ್ ಅದು ಸರಿಸುಮಾರು 1 ನಾಲ್ಕನೇ ಬಾರಿ 1 ಮೀಟರ್ ಆದ್ದರಿಂದ ನೀವು ಗೋಡೆಯ ಮೇಲೆ ಇಟ್ಟ ಕನ್ನಡಿಯಂತೆ ಅದರ ಮೇಲೆ ಬಿದ್ದು ಪ್ರತಿಬಿಂಬಿಸಿದರೆ ಕನ್ನಡಿ ಅನುಭವಿಸುವ ಶಕ್ತಿ ಏನು ನಾವು ಉಪನ್ಯಾಸಗಳಲ್ಲಿ ವಿದ್ಯುತ್ಕಾಂತೀಯ ವಿಕಿರಣವು ಮೊಮೆಂಟುಮ್ವನ್ನು ಒಯ್ಯುತ್ತದೆ ಮತ್ತು ಅದು ಮೇಲ್ಮೈಯನ್ನು ಹೊಡೆದಾಗ ಆ ಮೊಮೆಂಟುಮ್ವನ್ನು ವರ್ಗಾಯಿಸುತ್ತದೆ ಮತ್ತು ಅದು ಬಲವನ್ನು ಬೀರುತ್ತದೆ ಎಂದು ನಿಮಗೆ ತಿಳಿದಿದೆ ಒತ್ತಡವನ್ನು ಅಭಿವೃದ್ಧಿಪಡಿಸುತ್ತದೆ ಆದ್ದರಿಂದ ಬಲವು ನಾವು ಏನನ್ನು ತಿಳಿಯಲು ಬಯಸುತ್ತೇವೆ ಅದು ಪ್ರದೇಶದ ಬಾರಿ ಒತ್ತಡಕ್ಕೆ ಸಮನಾಗಿರುತ್ತದೆ ಮತ್ತು ಒತ್ತಡ ಎಂದರೇನು ಒತ್ತಡವು ಪ್ರತಿ ಯೂನಿಟ್ ಪ್ರದೇಶಕ್ಕೆ ಮೊಮೆಂಟುಮ್ ವರ್ಗಾವಣೆಯಾಗಿದೆ ಪ್ರತಿ ಯೂನಿಟ್ ಸಮಯ ಅಥವಾ ಮೊಮೆಂಟುಮ್ ಹರಿವು momentumarea×time ಈಗ ಮೊಮೆಂಟುಮ್ ಹರಿವು ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಅದನ್ನು ಬೇರೆ ಬಣ್ಣದಲ್ಲಿ ಬರೆಯೋಣ ಮೊಮೆಂಟುಮ್ ಹರಿವು c ಆಗಿರುತ್ತದೆ ಅದು ಮೊಮೆಂಟುಮ್ ಸಾಂದ್ರತೆಗಿಂತ ಹೆಚ್ಚು ಬಾರಿ ಹರಿಯುವ ಬೆಳಕಿನ ವೇಗ ಆದರೆ ಬೇರೇನೂ ಅಲ್ಲ c ಟೈಮ್ಸ್ ಮಾಡ್ಯುಲಸ್ s ನಾವು ಸಂಖ್ಯೆಗಳು ಡಿವೈಡೆಡ್ ಬೈ c ಸ್ಕ್ವೇರ್ ಅಥವಾ ಮೋಡ್ s ಓವರ್ c ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ಮೊಮೆಂಟುಮ್ದ ಹರಿವು momentum densityc Sc2 Sc ಆದ್ದರಿಂದ ಇದು ಒತ್ತಡವಾಗಿರುತ್ತದೆ ವಿಕಿರಣವು ಹೀರಿಕೊಳ್ಳಲ್ಪಟ್ಟರೆ ಅದು ಪ್ರತಿಫಲಿಸಿದರೆ ಮೊಮೆಂಟುಮ್ ಬದಲಾವಣೆಯು ಎರಡು ಪಟ್ಟು ಹೆಚ್ಚು ಇರುತ್ತದೆ ಆದ್ದರಿಂದ ಅದು ಹೀರಿಕೊಂಡರೆ ಬಲವು ವಿಸ್ತೀರ್ಣವಾಗಿರುತ್ತದೆ ಇದು ಪ್ರತಿ 0 3 ಮೀಟರ್ ಅಥವಾ 3 ಮೀಟರ್ ಸ್ಕ್ವೇರ್ ಟೈಮ್ಸ್ S ಓವರ್ c ಇದು ಪಾಯಿಂಟ್ 3 ಪಟ್ಟು ನಾವು ಈಗಾಗಲೇ ಲೆಕ್ಕ ಹಾಕಿದ S ಅನ್ನು ಈಗಾಗಲೇ 1350 ಡಿವೈಡೆಡ್ ಬೈ 3 ಟೈಮ್ಸ್ 10 ರೈಸ್ ಟು 8 ಎಂದು ನೀಡಲಾಗಿದೆ ಆದ್ದರಿಂದ ಇದು 0 1 ಆಗಿದೆ ಇದು 135 ಟೈಮ್ಸ್ 10 ರೈಸ್ ಟು ಮೈನಸ್ 8 ಅಥವಾ 1 35 ಟೈಮ್ಸ್ 10 ರೈಸ್ ಟು ಮೈನಸ್ 8 ಮೈನಸ್ 6 ನ್ಯೂಟನ್ಸ್ ಆಗಿದೆ ವಿಕಿರಣವು ಹೀರಿಕೊಳ್ಳಲ್ಪಟ್ಟರೆ ನಾನು ಕಪ್ಪು ಹಾಳೆಯನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ಆದರೆ ಅದು ಪ್ರತಿಫಲಿಸುತ್ತದೆ 35×10 6 N ಆದ್ದರಿಂದ ಪ್ರತಿಬಿಂಬ ಎಂದರೆ ಒಂದು ಮೊಮೆಂಟುಮ್ ಬರುತ್ತಿದೆ ಮತ್ತು ಮೊಮೆಂಟುಮ್ ಹೊರಹೋಗುತ್ತಿದೆ ಆದ್ದರಿಂದ ಒಳಗೆ ಹೊರಗೆ ಮತ್ತು ನಾನು ಒಂದರಿಂದ ಒಂದನ್ನು ಕಳೆಯುತ್ತಿದ್ದರೆ ನಾನು ಎರಡು ಪಟ್ಟು ಹೆಚ್ಚು ಮೌಲ್ಯವನ್ನು ಪಡೆಯುತ್ತೇನೆ ಆದ್ದರಿಂದ ಆ ಸಂದರ್ಭದಲ್ಲಿ ಬಲವು ಈ ಸಂಖ್ಯೆಯ 2 ಪಟ್ಟು ಹೆಚ್ಚಾಗುತ್ತದೆ ಇದು 2 70 ಟೈಮ್ಸ್ 10 ರೈಸ್ ಟು ಮೈನಸ್ 6 ನ್ಯೂಟನ್ ಆಗಿದೆ 70×10 6 N ನಾನು ಈಗಾಗಲೇ ಉಪನ್ಯಾಸಗಳಲ್ಲಿ ಹೇಳಿದಂತೆ ವಿಕಿರಣದ ಬಲವು ತುಂಬಾ ಚಿಕ್ಕದಾಗಿದೆ ವಿಕಿರಣದ ಒತ್ತಡವು ತುಂಬಾ ಚಿಕ್ಕದಾಗಿದೆ ಎಂದು ನೀವು ನೋಡುತ್ತೀರಿ ಇದು 0 3 ಮೀಟರ್ ಸ್ಕ್ವೇರ್ ವಿಸ್ತೀರ್ಣದ ದೊಡ್ಡ ಕನ್ನಡಿಯ ಮೇಲೆಯೂ ಸಹ ಬಹಳ ಕಡಿಮೆ ಸಂಖ್ಯೆಯಾಗಿದೆ ಮುಂದೆ ಗಡಿಯಲ್ಲಿನ ಅಲೆಗಳ ಪ್ರತಿಬಿಂಬದ ಮೇಲೆ ಎರಡು ಸಮಸ್ಯೆಗಳು ಇರುತ್ತವೆ ಆದ್ದರಿಂದ ನಾನು ಸಹ ಮಾಡಿದ್ದೇನೆ ಇದು ಸಮಸ್ಯೆ ಸಂಖ್ಯೆ 6 ತಂತಿಯ ಮೇಲೆ ತರಂಗದ ಪ್ರತಿಫಲನ ಆದ್ದರಿಂದ ಎರಡು ತಂತಿಗಳಿವೆ ಎಂದು ಭಾವಿಸೋಣ ಇನ್ನೊಂದು ತಂತಿಯನ್ನು ಬೇರೆ ಬಣ್ಣದಲ್ಲಿ ಮಾಡೋಣ ಎರಡು ತಂತಿಗಳಿವೆ ಎಂದು ಭಾವಿಸೋಣ ಆದ್ದರಿಂದ ಗಡಿಯಲ್ಲಿ ಯಾವುದೇ ತರಂಗ ಬರುತ್ತದೆ ಊಹಿಸಿಕೊಳ್ಳಿ ಅಲ್ಲಿ ಒಂದು ನಾಡಿ ಬರುತ್ತದೆ ಅದು ಹರಡುತ್ತದೆ ಮತ್ತು ಅದು ಪ್ರತಿಫಲಿಸುತ್ತದೆ ಅನುಪಾತ ವೇಗಗಳು ಏನೆಂಬುದನ್ನು ಅವಲಂಬಿಸಿ ಅದೇ ಹಂತ ಅಥವಾ ವಿರುದ್ಧ ಹಂತದೊಂದಿಗೆ ಪ್ರತಿಫಲಿಸಬಹುದು ಆದ್ದರಿಂದ ಪ್ರಶ್ನೆಯೆಂದರೆ ಒಂದು ಸ್ಕ್ವೇರ್ ನಾಡಿ ಇದೆ ಎಂದು ಭಾವಿಸೋಣ ನಾವು ಆದರ್ಶೀಕರಣವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಅಲ್ಲಿ ನಾಡಿ ಇದ್ದಕ್ಕಿದ್ದಂತೆ ಏರುತ್ತದೆ ಮತ್ತು ಕೆಳಗೆ ಹೋಗುತ್ತದೆ ಆದರ್ಶವಲ್ಲದ ಜಗತ್ತಿನಲ್ಲಿ ನಾಡಿ ನಿಧಾನವಾಗಿ ಏರುವುದು ಹೋಗುವುದು ಅಲ್ಲಿಯೇ ಉಳಿಯುವುದು ಮತ್ತು ಕೆಳಗೆ ಬರುವುದು ಆದರೆ ನಾವು ಅದನ್ನು ಮತ್ತು ಈ ಆದರ್ಶೀಕರಣವನ್ನು ಆದರ್ಶೀಕರಿಸುತ್ತಿದ್ದೇವೆ ನಾವು ಹೇಳುತ್ತಿದ್ದೇವೆ ಅದಕ್ಕೆ ಒಂದು ದಾರ ಮತ್ತು ಇನ್ನೊಂದು ತಂತಿಯನ್ನು ಜೋಡಿಸಲಾಗಿದೆ ಎಂದು ಭಾವಿಸೋಣ ಮತ್ತು ಒಂದು ನಾಡಿ ಬರುತ್ತಿದೆ ಆದರ್ಶ ನಾಡಿ ಸ್ಕ್ವೇರ್ ನಾಡಿ ಇದು 1 ಸೆಂಟಿಮೀಟರ್ ಅಗಲ ಮತ್ತು 5 ಮಿಲಿಮೀಟರ್ ಎತ್ತರವನ್ನು ಹೊಂದಿದೆ ಮತ್ತು ಇದು ಬರುತ್ತದೆ ಮತ್ತು ಗಡಿಗೆ ಬಂದಾಗ ಅದು ಪ್ರತಿಫಲಿಸುತ್ತದೆ ಮತ್ತು ಹರಡುತ್ತದೆ ಪ್ರತಿಬಿಂಬವು ಬರುತ್ತದೆ ಏಕೆಂದರೆ ವೇಗಗಳು ಹೊಂದಿಕೆಯಾಗುವುದಿಲ್ಲ ಮತ್ತು ನಾವು ತಿಳಿಯಬೇಕಾದದ್ದು ಏನೆಂದರೆ ಹರಡಿದ ನಾಡಿ ಮತ್ತು ಪ್ರತಿಫಲಿತ ನಾಡಿಗಳ ಆಕಾರ ಹೇಗಿರುತ್ತದೆ ಮತ್ತು ನೀಲಿ ದಾರಕ್ಕೆ ವೇಗವನ್ನು ನೀಡಲಾಗಿದೆ ಇದು ಪ್ರತಿ 15 ಮೀಟರ್ ಮತ್ತು ಕೆಂಪು ದಾರಕ್ಕೆ ಇದು ಸೆಕೆಂಡಿಗೆ 10 ಮೀಟರ್ ಆದ್ದರಿಂದ ಲೆಕ್ಕಾಚಾರ ಮಾಡಲು ಬಹಳ ಸುಲಭವಾದ ಮೊದಲ ವಿಷಯವೆಂದರೆ ಅಂಪ್ಲಿಟ್ಯೂಡ್ ಹರಡುವ ಅಂಪ್ಲಿಟ್ಯೂಡ್ ಬೇರೇನೂ ಅಲ್ಲ 2 v 2 ಡಿವೈಡೆಡ್ ಬೈ v 1 ಪ್ಲಸ್ v 2 y ಘಟನೆ ಆಗಿದೆ ಇದನ್ನು ನಾವು ಈಗಾಗಲೇ ಉಪನ್ಯಾಸದಲ್ಲಿ ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ಇದು 20 ಡಿವೈಡೆಡ್ ಬೈ 25 ಟೈಮ್ಸ್ 5 mm ಮತ್ತು ಅದು 4 mm ಆಗುತ್ತದೆ yt 2v2v1v2yIncident2025×5 mm4 mm ಆದ್ದರಿಂದ ಹರಡುವ ನಾಡಿ ಸ್ವಲ್ಪ ಕಡಿಮೆ ಅಂಪ್ಲಿಟ್ಯೂಡ್ಅನ್ನು ಹೊಂದಿರುತ್ತದೆ ಮತ್ತು y ಪ್ರತಿಬಿಂಬಿತವಾಗಿದೆ y ಪ್ರತಿಬಿಂಬಿತವಾಗಿದೆ ಆದರೆ v 2 ಮೈನಸ್ v 1 ಓವರ್ v 2 ಪ್ಲಸ್ v 1 y ಇನ್ಸಿಡೆಂಟ್ ಮತ್ತು ಇದು ಮೈನಸ್ 5 ಓವರ್ 25 ಟೈಮ್ಸ್ 5 mm ಆಗಿರುತ್ತದೆ ಇದು ಮೈನಸ್ 4 mm ಆಗಿದೆ ಆದ್ದರಿಂದ ಅದು ನಿಮಗೆ ಹೇಳುವುದೇನೆಂದರೆ ತರಂಗವು ಪ್ರತಿಫಲಿಸಿದಾಗ ಅದು ಹಂತದ ಬದಲಾವಣೆಗಳು ಇನ್ನೊಂದು ಮಾರ್ಗವನ್ನು ಸೂಚಿಸುತ್ತವೆ yreflected v2 v1v2v1 yIncident 525×5 mm 1 mm ಒಟ್ಟಾರೆ ಆಕಾರದ ಬಗ್ಗೆ ಹೇಗೆ ಆದ್ದರಿಂದ ಇಲ್ಲಿ ನಾಡಿ ಬರುತ್ತಿದೆ ಮತ್ತು ಅದು ಹರಡುತ್ತದೆ ಸ್ವಲ್ಪ ಸಮಯದ ನಂತರ ಅದು ಹರಡುತ್ತದೆ ಈಗ ಈ ನಾಡಿ ಇಲ್ಲಿ ಬರುತ್ತಿದೆ ಎಂದು ಊಹಿಸಿ ಯಾವ ಅಂಪ್ಲಿಟ್ಯೂಡ್ ಬರುತ್ತಿದೆಯೋ ಅದು ಪ್ರತಿಫಲಿಸುತ್ತದೆ ಮತ್ತು ಅದು ಹರಡುತ್ತದೆ ಆದಾಗ್ಯೂ ಕೆಂಪು ಭಾಗದಲ್ಲಿ ಏನೇ ಬಂದರೂ ಅದು ಸ್ವಲ್ಪ ನಿಧಾನವಾಗಿ ಹೋಗುತ್ತದೆ ಹಾಗಾಗಿ ಈ ಹಿಂಬದಿ ಇಲ್ಲಿಗೆ ಬರುವ ಹೊತ್ತಿಗೆ ಅಂದರೆ ಇದು 1 ಸೆಂಟಿಮೀಟರ್ ಪ್ರಯಾಣಿಸಿದೆ ಈ ಸಹವರ್ತಿ ಪ್ರಸರಣಗೊಂಡ ಇತರ ಸ್ಟ್ರಿಂಗ್ನಲ್ಲಿನ ನಾಡಿ ನಿಧಾನವಾಗಿ ಚಲಿಸುತ್ತಿರುವ ಕಾರಣ ಈ ಸಹೋದ್ಯೋಗಿಯು ಆ 1 ಸೆಂಟಿಮೀಟರ್ನ 10 15 ನೇ ಸ್ಥಾನವನ್ನು ಮಾತ್ರ ಚಲಿಸುತ್ತಾನೆ ಮತ್ತು ಅಂದರೆ 0 67 ಸೆಂಟಿಮೀಟರ್ ಆದ್ದರಿಂದ ಕೆಂಪು ದಾರದಲ್ಲಿ ನಾಡಿ ಸ್ವಲ್ಪ ಹಿಂಡಿದಂತೆ ಕಾಣುತ್ತದೆ ಅದರ ಅಗಲವು ಕೇವಲ 0 67 ಸೆಂಟಿಮೀಟರ್ ಆಗಿರುತ್ತದೆ ಏಕೆ ಏಕೆಂದರೆ ಆ ಹೊತ್ತಿಗೆ ಮುಂಭಾಗವು ಅಷ್ಟು ದೂರ ಚಲಿಸಲು ಸಾಧ್ಯವಾಗಲಿಲ್ಲ ಹಿಂಭಾಗವು ಗಡಿಗೆ ಬಂದಿತು ಮತ್ತು ಅದರ ಎತ್ತರವು 4 ಮಿಲಿಮೀಟರ್ ಆಗಿದೆ ಮತ್ತೊಂದೆಡೆ ಪ್ರತಿಫಲಿತ ತರಂಗಕ್ಕೆ ಗಾತ್ರವು ಒಂದೇ ಆಗಿರುತ್ತದೆ ಏಕೆಂದರೆ ವೇಗಗಳು ಒಂದೇ ಆಗಿರುತ್ತವೆ ಆದ್ದರಿಂದ ನಾನು ಹಸಿರು ಬಣ್ಣದಿಂದ ಮಾಡೋಣ ಅದು ಒಂದೇ ಅಗಲವಾಗಿರುತ್ತದೆ ಮತ್ತು ಎತ್ತರವು 1 ಮಿಲಿಮೀಟರ್ ಆಗಿರುತ್ತದೆ ಏಕೆಂದರೆ ಪ್ರತಿಫಲಿತ ಅಂಪ್ಲಿಟ್ಯೂಡ್ ಕಡಿಮೆಯಾಗಿದೆ ಆದ್ದರಿಂದ ಸ್ವಲ್ಪ ಸಮಯದ ನಂತರ ನಾನು ಎರಡು ನಾಡಿಗಳನ್ನು ನೋಡಿದಾಗ ಈಗ ಮೂಲ ನಾಡಿ ಕಳೆದುಹೋಗುತ್ತದೆ ಮತ್ತು ನಾನು ಪ್ರತಿಫಲಿತ ಮತ್ತು ಹರಡುವ ನಾಡಿಯನ್ನು ನೋಡಿದರೆ ನಾನು ನೋಡಲು ಹೊರಟಿರುವುದು ಪ್ರತಿಫಲಿತ ನಾಡಿ ಚಲಿಸಿದೆ ಎಂದು ಭಾವಿಸೋಣ ಮುಂಭಾಗದ ತುದಿ ಅದು 15 ಸೆಂಟಿಮೀಟರ್ಗಳಷ್ಟು ಚಲಿಸಿದೆ ಆದ್ದರಿಂದ ಇದು 15 ಸೆಂಟಿಮೀಟರ್ ಮತ್ತು ಇದು ನಿಸ್ಸಂಶಯವಾಗಿ 1 ಸೆಂಟಿಮೀಟರ್ ಮತ್ತು ಈ ಎತ್ತರವು 1 ಮಿಲಿಮೀಟರ್ ಆಗಿದೆ ಹರಡುವ ನಾಡಿ ಕೇವಲ 10 ಸೆಂಟಿಮೀಟರ್ಗಳಷ್ಟು ಚಲಿಸುತ್ತದೆ ಮುಂಭಾಗವು ಕೇವಲ 10 ಸೆಂಟಿಮೀಟರ್ಗಳಷ್ಟು ಚಲಿಸುತ್ತದೆ ಮತ್ತು ಅದರ ಅಗಲವು 0 67 ಸೆಂಟಿಮೀಟರ್ಗಳು ಮತ್ತು ಎತ್ತರವು 4 ಮಿಲಿಮೀಟರ್ಗಳಷ್ಟಿರುತ್ತದೆ ಆದ್ದರಿಂದ ಅವರು ಈ ರೀತಿ ಕಾಣುತ್ತಾರೆ ಪ್ರತಿಫಲಿತ ನಾಡಿ ಹರಡುವ ನಾಡಿಗಿಂತ ಹೆಚ್ಚು ದೂರದಲ್ಲಿದೆ ವಾಸ್ತವವಾಗಿ ಇದು ಒಂದೂವರೆ ಪಟ್ಟು ದೂರದಲ್ಲಿದೆ ಆದ್ದರಿಂದ ಇದು ಈ ಸಮಸ್ಯೆಗೆ ಪರಿಹಾರವಾಗಿದೆ ಮುಂದಿನ ಸಮಸ್ಯೆ ಸಂಖ್ಯೆ 7 ಬೆಳಕು ಸಾಮಾನ್ಯವಾಗಿ ಗಾಜಿನ ಚಪ್ಪಡಿ ಮೇಲೆ ಸಂಭವಿಸುತ್ತದೆ ಹಾಗಾಗಿ ನಾನು ಗಾಜಿನ ಚಪ್ಪಡಿಯನ್ನು ಹೊಂದಿದ್ದೇನೆ ಮತ್ತು ಬೆಳಕು ಸಾಮಾನ್ಯವಾಗಿ ಸಂಭವಿಸುತ್ತದೆ ಎಷ್ಟು ಶೇಕಡಾವಾರು ಬೆಳಕು ಹೇಗೆ ಪ್ರತಿಫಲಿಸುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಲು ಬಯಸುತ್ತೀರಿ ಆದ್ದರಿಂದ ಅಂದರೆ ಕೆಲವು ತೀವ್ರತೆಯು ಬರುತ್ತಿದ್ದರೆ ಕೆಲವು ಪಾಯಿಂಟಿಂಗ್ ವೆಕ್ಟರ್ S ಇನ್ಸಿಡೆಂಟ್ ಪಾಯಿಂಟಿಂಗ್ ವೆಕ್ಟರ್ ನಿಮಗೆ ಪ್ರತಿ ಯೂನಿಟ್ ಪ್ರದೇಶಕ್ಕೆ ಬರುವ ವಿದ್ಯುತ್ ಪ್ರಮಾಣವನ್ನು ನೀಡುತ್ತದೆ ವಿದ್ಯುತ್ ಹೊರಹೋಗುವುದು ಏನು S ಪ್ರತಿಫಲಿಸುತ್ತದೆ ನಾವು ಏನನ್ನು ತಿಳಿದುಕೊಳ್ಳಬೇಕೆಂದು ನೀವು ಬಯಸುತ್ತೀರಿ ಎಂಬುದು ಈಗ ಇಲ್ಲಿ ಅದೇ ಮಾಧ್ಯಮದಲ್ಲಿ ನನಗೆ ತಿಳಿದಿದೆ ನಂತರ S ಎಂಬುದು E ವರ್ಗಕ್ಕೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ S ಪ್ರತಿಬಿಂಬಿತ ಡಿವೈಡೆಡ್ ಬೈ S ಇನ್ಸಿಡೆಂಟ್ ಈಗ ಏನಾಗುತ್ತೆ ಎಂದರೆ E ರೆಫ್ಲೆಕ್ಟ್ದ್ ಓವರ್ E ಇನ್ಸಿಡೆಂಟ್ ಸ್ಕ್ವೇರ್ ಆಗಿದೆ ಆದ್ದರಿಂದ E ರೆಫ್ಲೆಕ್ಟ್ದ್ ಡಿವೈಡೆಡ್ ಬೈ E ಇನ್ಸಿಡೆಂಟ್ ಎಂದು ನನಗೆ ತಿಳಿದಿದ್ದರೆ ನಾನು ಮುಗಿಸಿದ್ದೇನೆ ಗಡಿ ಪರಿಸ್ಥಿತಿಗಳ ಮೂಲಕ ನಾವು ಉಪನ್ಯಾಸದಲ್ಲಿ ಏನನ್ನು ಪಡೆದಿದ್ದೇವೆಯೋ ಅದಕ್ಕೆ E ಪ್ರತಿಬಿಂಬಿತವಾಗಿದೆ ಎಂದು ನನಗೆ ತಿಳಿದಿದೆ ಆದರೆ ಹಿಂದೆ ನಾವು ಅದನ್ನು v 2 ಮೈನಸ್ v 1 ಓವರ್ v 2 ಪ್ಲಸ್ v 1 ಗೆ ಬರೆದಿದ್ದೇವೆ ಇದನ್ನು n 1 ಮೈನಸ್ n 2 ಓವರ್ n 1 ಪ್ಲಸ್ n 2 ಟೈಮ್ಸ್ E ಇನ್ಸಿಡೆಂಟ್ ಎಂದು ಬರೆಯಬಹುದು Ereflected v2 v1v2v1Eincidentn1 n2n1n2 Eincident n 2 ಈಗ n 1 ಗಿಂತ ದೊಡ್ಡದಾಗಿದ್ದರೆ ಪ್ರತಿಬಿಂಬಿತ ಬೆಳಕು ವಿರುದ್ಧ ಹಂತವನ್ನು ಹೊಂದಿರುತ್ತದೆ ಮತ್ತು n 2 ಈಗ n 1 ಗಿಂತ ದೊಡ್ಡದಾಗಿದ್ದರೆ E ರೆಫ್ಲೆಕ್ಟ್ದ್ ಮೈನಸ್ ಆಫ್ ಇನ್ಸಿಡೆಂಟ್ E ಆಗಿರುತ್ತದೆ ಎಂದು ಯಾವಾಗಲೂ ನಿಮಗೆ ತಿಳಿದಿರುವ ಸತ್ಯವನ್ನು ನೀವು ನೋಡಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ E ರೆಫ್ಲೆಕ್ಟ್ದ್ ಓವರ್ E ಇನ್ಸಿಡೆಂಟ್ ಈಕ್ವಲ್ಸ್ n 1 ಮೈನಸ್ n 2 ಓವರ್ n 1 ಪ್ಲಸ್ n 2 ಆಗಿದೆ ಅಂದರೆ ನಾನು ಮಾಡ್ಯುಲಸ್ ಅನ್ನು ತೆಗೆದುಕೊಂಡರೆ ನಾನು ಚೌಕವನ್ನು ತೆಗೆದುಕೊಳ್ಳಲಿದ್ದೇನೆ ಏಕೆಂದರೆ ಅಂತಿಮವಾಗಿ ಎಲ್ಲವನ್ನೂ ಮಾಡಿ ಇದು 1 ಮೈನಸ್ 1 5 ಓವರ್ 1 ಪ್ಲಸ್ 1 5 ಇದು 0 5 ಓವರ್ 2 5 ಇದು ಐದನೇ ಒಂದು ಭಾಗವಾಗಿದೆ EreflectedEincident n1 n2n1n2 1 1 5 15 ಆದ್ದರಿಂದ S ರೆಫ್ಲೆಕ್ಟ್ದ್ ಓವರ್ S ಇನ್ಸಿಡೆಂಟ್ ಈಸ್ ಈಕ್ವಲ್ಸ್ 1 ಓವರ್ 25 ಆಗಿರುತ್ತದೆ ಅಲ್ಲಿ ಅದು E ರೆಫ್ಲೆಕ್ಟ್ದ್ ಬೈ E ಇನ್ಸಿಡೆಂಟ್ ಸ್ಕ್ವೇರ್ ಆಗಿದೆ ಮತ್ತು ಆದ್ದರಿಂದ S ರೆಫ್ಲೆಕ್ಟ್ದ್ ಈಗ E ಘಟನೆಯ 125 ನೇ ಮಾತ್ರ ಅಥವಾ 4 ಪ್ರತಿಶತದಷ್ಟು ಬೆಳಕು ಮಾತ್ರ ಪ್ರತಿಫಲಿಸುತ್ತದೆ SreflectedSincident125 ಕೇವಲ 4 ಬೆಳಕು ಪ್ರತಿಫಲಿಸುತ್ತದೆ ಗಾಳಿ ಮತ್ತು ಗಾಜಿನ ಇಂಟರ್ಫೇಸ್ ತೆಗೆದುಕೊಳ್ಳುವ ಬದಲು ನಾನು ನೀರಿನ ಗಾಜಿನ ಇಂಟರ್ಫೇಸ್ ಅನ್ನು ತೆಗೆದುಕೊಂಡರೆ ನಾವು ನೋಡೋಣ ಅದರ ಬದಲಿಗೆ ನನ್ನ ಮೇಲೆ ನೀರು ಮತ್ತು ಕೆಳಭಾಗದಲ್ಲಿ ಗಾಜಿನಿದ್ದರೆ ಈ ಇಂಟರ್ಫೇಸ್ನಲ್ಲಿ ಪ್ರತಿಫಲಿತ ಬೆಳಕು ಏನಾಗುತ್ತದೆ ಎಂದು ಭಾವಿಸೋಣ ಆದ್ದರಿಂದ ಈಗ ನಾನು ನೀರಿನ ಗಾಜಿನ ಇಂಟರ್ಫೇಸ್ ತೆಗೆದುಕೊಳ್ಳುತ್ತಿದ್ದೇನೆ ಈ ಸಂದರ್ಭದಲ್ಲಿ S ರೆಫ್ಲೆಕ್ಟ್ದ್ ಓವರ್ S ಇನ್ಸಿಡೆಂಟ್ ಇದು ಮತ್ತೆ n 1 ಮೈನಸ್ n 2 ಓವರ್ n 1 ಪ್ಲಸ್ n 2 ಸ್ಕ್ವೇರ್ ಈಗ 1 33 ಗೆ ಸಮನಾಗಿರುತ್ತದೆ ನೀರಿನ ವಕ್ರೀಕಾರಕ ಸೂಚ್ಯಂಕವು 1 33 ಮೈನಸ್ 1 5 ಓವರ್ 1 33 ಪ್ಲಸ್ 1 5 ಸ್ಕ್ವೇರ್ ಅದು 0 17 ಓವರ್ 2 83 ಸ್ಕ್ವೇರ್ ಮತ್ತು ನೀವು ಇದನ್ನು ಲೆಕ್ಕ ಹಾಕುತ್ತೀರಿ ಇದು 1 ಓವರ್ ಸರಿಸುಮಾರು 1 ಓವರ್ 270 ಆಗಿರುತ್ತದೆ 832 ≅1270 ಆದ್ದರಿಂದ 2 ಪ್ರತಿಶತಕ್ಕಿಂತ ಕಡಿಮೆ ಬಹುತೇಕ ನಿಮಗೆ ತಿಳಿದಿರುವ 2 ಪ್ರತಿಶತಕ್ಕಿಂತ ಕಡಿಮೆ ಬೆಳಕು ಪ್ರತಿಫಲಿಸುತ್ತದೆ ನೀವು ನೋಡಬಹುದು ವಕ್ರೀಕಾರಕ ಸೂಚ್ಯಂಕವು ಹೊಂದಿಕೆಯಾಗುತ್ತದೆ ನಂತರ ಪ್ರತಿಫಲಿತ ಬೆಳಕು ಕಡಿಮೆಯಾಗಿದೆ ವಾಸ್ತವವಾಗಿ ವಕ್ರೀಕಾರಕ ಸೂಚ್ಯಂಕವು ಸಮಾನವಾಗಿದ್ದರೆ ಪ್ರತಿಫಲಿತ ಬೆಳಕು ಇರುವುದಿಲ್ಲ ಇದನ್ನು ಕೆಲವೊಮ್ಮೆ ಕರೆಯಲಾಗುತ್ತದೆ ಮತ್ತು ನಿಮ್ಮ ವೃತ್ತಿಯಲ್ಲಿ ನೀವು ಮತ್ತಷ್ಟು ಚಲಿಸುವಾಗ ಈ ತಾಂತ್ರಿಕ ಪದವನ್ನು ನೀವು ಕೇಳುತ್ತೀರಿ ಪ್ರತಿರೋಧ ಹೊಂದಾಣಿಕೆ ನೀವು ಪ್ರತಿರೋಧವನ್ನು ಹೊಂದಿಸಿದರೆ ಪ್ರತಿಫಲಿತ ಬೆಳಕು ತುಂಬಾ ಕಡಿಮೆಯಾಗಿದೆ ಕೆಲವೊಮ್ಮೆ ನೀವು ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ನೋಡುತ್ತೀರಿ ಎಂದು ನಿಮಗೆ ತಿಳಿದಿದೆ ಅಥವಾ ಪ್ರತಿರೋಧವು ಹೊಂದಿಕೆಯಾಗುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಮತ್ತು ಆದ್ದರಿಂದ ಬಹಳಷ್ಟು ಶಬ್ದ ಅಥವಾ ಏನಾದರೂ ಇರುತ್ತದೆ ಏಕೆಂದರೆ ಅಲ್ಲಿ ಸಾಕಷ್ಟು ಪ್ರತಿಫಲನಗಳು ನಡೆಯುತ್ತಿವೆ ಎರಡು ಮಾಧ್ಯಮಗಳ ಪ್ರತಿರೋಧ ಅಥವಾ ವಕ್ರೀಕಾರಕ ಸೂಚ್ಯಂಕ ಅಥವಾ ವೇಗವನ್ನು ನೀವು ಹೊಂದಿಸುವ ಕ್ಷಣದಲ್ಲಿ ಪ್ರತಿಫಲನವು ಬಹಳ ಅಪರೂಪ ಆದ್ದರಿಂದ ಪರಿಣಾಮಕಾರಿ ಪ್ರಸರಣಕ್ಕಾಗಿ ಜಂಟಿ ಇರುವಲ್ಲೆಲ್ಲಾ ಪ್ರತಿರೋಧ ಹೊಂದಾಣಿಕೆಯನ್ನು ಮಾಡುವುದು ಮುಖ್ಯವಾಗಿದೆ ಅಂತಿಮವಾಗಿ ನಾನು ಈ ಸಮಸ್ಯೆಯನ್ನು ಮಾಡಲಿದ್ದೇನೆ ವಿವಿಧ ರೀತಿಯ ಗಾಳಿ ಮತ್ತು ಬೆಳಕು ಅವುಗಳ ಮೇಲೆ ಬರುವ ಈ ಕಣಗಳು ನಿಮಗೆ ತಿಳಿದಿವೆ ಎಂದು ಭಾವಿಸೋಣ ಮತ್ತು ಅದು ಎಲೆಕ್ಟ್ರಾನ್ ಮತ್ತು ಅದೇ ಆವರ್ತನದೊಂದಿಗೆ ಆಂದೋಲನವನ್ನು ಮಾಡಲು ಪ್ರಾರಂಭಿಸುತ್ತದೆ ಆದ್ದರಿಂದ ನಾವು ತಿಳಿದುಕೊಳ್ಳಲು ಬಯಸುವುದು ಕಣದ ಅದೇ ಗಾತ್ರವನ್ನು ನೀಡಲಾಗಿದೆ ಈ ಎಲೆಕ್ಟ್ರಾನ್ಗಳ ಆಂದೋಲನದ ಅದೇ ಅಂಪ್ಲಿಟ್ಯೂಡ್ಅನ್ನು ನೀಡಲಾಗಿದೆ ಒಂದು ಕಣವು ಕೆಂಪು ಬೆಳಕನ್ನು ನೀಡುತ್ತಿದೆ ಎಂದು ಭಾವಿಸೋಣ ಅದು ಸರಿಸುಮಾರು 700 ನೂರು ನ್ಯಾನೊಮೀಟರ್ ತರಂಗಾಂತರವಾಗಿದೆ ಮತ್ತು ಇನ್ನೊಂದು ಕಣವು ಹಸಿರು ಬೆಳಕನ್ನು ನೀಡುತ್ತದೆ ಇದು ಸರಿಸುಮಾರು 500 ನ್ಯಾನೊಮೀಟರ್ ತರಂಗಾಂತರವಾಗಿದೆ ಇಲ್ಲದಿದ್ದರೆ ಈ ಕಣಗಳು ಒಂದೇ ಆಗಿರುತ್ತವೆ ನಿಮ್ಮ ಅಂಪ್ಲಿಟ್ಯೂಡ್ ಎಲೆಕ್ಟ್ರಾನ್ಗಳು ಆಂದೋಲನಗೊಳ್ಳುತ್ತದೆ ಮತ್ತು ಎಲ್ಲವೂ ಒಂದೇ ಆಗಿರುತ್ತದೆ ಈ ಕಣಗಳಿಂದ ಹೊರಬರುವ ಶಕ್ತಿಯಲ್ಲಿ ವ್ಯತ್ಯಾಸವೇನು ಆದ್ದರಿಂದ ವಿಕಿರಣದ ಕುರಿತು ನನ್ನ ಉಪನ್ಯಾಸಗಳು ಉಳಿದ ವಿಷಯಗಳು ಒಂದೇ ಆಗಿದ್ದರೆ ಒಮೆಗಾ ರೈಸ್ ಟು 4 ಕ್ಕೆ ಅನುಪಾತದಲ್ಲಿರುತ್ತದೆ ಎಂದು ನೀವು ನೋಡಿದ್ದೀರಿ ಇದು ಸಹಜವಾಗಿ ಅಂಪ್ಲಿಟ್ಯೂಡ್ಅನ್ನು ಅವಲಂಬಿಸಿರುತ್ತದೆ ಮತ್ತು ಎಪ್ಸಿಲಾನ್ 0 12 ಗುಣಾಂಕಗಳ ಏರಿಕೆ ಮತ್ತು ಆ ಎಲ್ಲಾ ವಿಷಯಗಳು ಆದರೆ ನಾವು ಅದರ ಬಗ್ಗೆ ಚಿಂತಿಸುವುದಿಲ್ಲ ಏಕೆಂದರೆ ಆ ಎಲ್ಲಾ ವಿಷಯಗಳು ಒಂದೇ ಆಗಿರುತ್ತವೆ ಈ ಸಂದರ್ಭದಲ್ಲಿ ಎಲ್ಲವೂ ಒಂದೇ ಆಗಿರುವುದರಿಂದ ಒಮೆಗಾ ರೈಸ್ ಟು 4 ಕ್ಕೆ ಅನುಪಾತದಲ್ಲಿರುತ್ತದೆ ಅಥವಾ 1 ಓವರ್ ಲ್ಯಾಂಬ್ಡಾ ರೈಸ್ ಟು 4 ಅನುಪಾತದಲ್ಲಿರುತ್ತದೆ ಆದ್ದರಿಂದ ಹಸಿರು ದೀಪಕ್ಕೆ 1 ಓವರ್ 500 ನ್ಯಾನೊಮೀಟರ್ ರೈಸ್ ಟು 4 ಮತ್ತು ಕೆಂಪು ಬಣ್ಣಕ್ಕೆ ಶಕ್ತಿ ಹೆಚ್ಚಾಗುತ್ತದೆ ಬೆಳಕು 1 ಓವರ್ 700 ರೈಸ್ ಟು 4 ಆಗಿದೆ ಆದ್ದರಿಂದ ಕೆಂಪು ಶಕ್ತಿಯ ಮೇಲೆ ಹಸಿರು ಶಕ್ತಿಯು 7 ಓವರ್ 5 ರೈಸ್ ಟು 4 ಆಗಿದೆ ಇದು 1 2 ರೈಸ್ ಟು 4 ಸರಿಸುಮಾರು 3 8 ಕ್ಕೆ ಸಮಾನವಾಗಿರುತ್ತದೆ Power Green light15004Power red light17004Power Power 7541 8 ಆದ್ದರಿಂದ ಹಸಿರು ಬೆಳಕು ಕೆಂಪು ದೀಪಕ್ಕಿಂತ 3 8 ಪಟ್ಟು ದೊಡ್ಡದಾಗಿ ಹೊರಬರುತ್ತದೆ ಹೆಚ್ಚು ಶಕ್ತಿ ಹೆಚ್ಚು ಶಕ್ತಿ ಇರುತ್ತದೆ ಮತ್ತು ಇದು ನೀಲಿ ಆಕಾಶದ ವಿವರಣೆಯಾಗಿದೆ ನೆನಪಿಡಿ ಈ ಬೆಳಕು ಕಣಗಳಲ್ಲಿ ಬರುತ್ತಿರುವಾಗ ಅದು ಈ ದ್ವಿಧ್ರುವಿಗಳನ್ನು ಮಾಡುತ್ತದೆ ಮತ್ತು ನೀಲಿ ಬೆಳಕು ಹೆಚ್ಚು ವಿಕಿರಣಗೊಳ್ಳುತ್ತದೆ ಆದ್ದರಿಂದ ಆ ಶಕ್ತಿಯು ಹೆಚ್ಚು ಚದುರಿಹೋಗುತ್ತದೆ ಮತ್ತು ಅದು ಎಲ್ಲೆಡೆಯಿಂದ ಬರುವುದನ್ನು ನೀವು ನೋಡುತ್ತೀರಿ ಕೆಂಪು ಅಷ್ಟು ಚದುರಿಹೋಗುವುದಿಲ್ಲ ಆದ್ದರಿಂದ ಅದು ನೇರವಾಗಿ ನಿಮಗೆ ಬರುತ್ತದೆ